ವಂದನೆಗಳು ಆದ್ದರಿಂದ ಕೊನೆಯ ತರಗತಿಯಲ್ಲಿ ನಾವು ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ ಮತ್ತು ಸಮಾನಾಂತರ ಆರ್ಎಲ್ಸಿ ಸರ್ಕ್ಯೂಟ್ನ ಹಂತದ ಪ್ರತಿಕ್ರಿಯೆಯ ಬಗ್ಗೆ ಚರ್ಚಿಸುತ್ತಿದ್ದೆವು ಮತ್ತು ನಾವು ಈ ರೀತಿಯ ಸರ್ಕ್ಯೂಟ್ಗಳನ್ನು ಪರಿಹರಿಸುವಾಗ ಪರಿಹರಿಸಲು ಸಮೀಕರಣವಾಗಿ ಎರಡನೇ ವರ್ಗದ ಡಿಫರೆಂಶಿಯಲ್ ಸಮೀಕರಣವನ್ನು ಪಡೆಯುತ್ತೇವೆ ಎಂದು ನಾವು ನೋಡಿದ್ದೇವೆ ಸರ್ಕ್ಯೂಟ್ ಹೆಚ್ಚು ಸಂಕೀರ್ಣವಾದಾಗ ಕೆಲವೊಮ್ಮೆ ಈ ರೀತಿಯ ಸಮೀಕರಣಗಳನ್ನು ಪರಿಹರಿಸಲು ಕಷ್ಟವಾಗುತ್ತದೆ ಆದ್ದರಿಂದ ನಾವು ಇನ್ನೊಂದು ತಂತ್ರವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಅದು ಲ್ಯಾಪ್ಲೇಸ್ ರೂಪಾಂತರವಾಗಿದ್ದು ಅದನ್ನು ಅರ್ಥಮಾಡಿಕೊಳ್ಳುವುದು ಸುಲಭವಾಗಿದೆ ಮತ್ತು ನಾವು ಈ ರೀತಿಯ ಸರ್ಕ್ಯೂಟ್ಗಳಲ್ಲಿ ಲ್ಯಾಪ್ಲೇಸ್ ರೂಪಾಂತರವನ್ನು ಅನ್ವಯಿಸಿದಾಗ ಮೊದಲ ವರ್ಗದ ಮತ್ತು ಎರಡನೇ ವರ್ಗದ ಸರ್ಕ್ಯೂಟ್ ಅನ್ನು ಪರಿಹರಿಸಲು ಹೆಚ್ಚು ಸುಲಭವಾಗುತ್ತದೆ ಆದ್ದರಿಂದ ವಿವರಗಳಿಗೆ ಹೋಗುವ ಮೊದಲು ಮೊದಲು ಲ್ಯಾಪ್ಲೇಸ್ ರೂಪಾಂತರ ಎಂದರೇನು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಆದ್ದರಿಂದ ಈ ಮಾಡ್ಯುಲ್ನಲ್ಲಿ ನಾವು ಲ್ಯಾಪ್ಲೇಸ್ ರೂಪಾಂತರದೊಂದಿಗೆ ಪರಿಚಯಿಸಲ್ಪಡುತ್ತೇವೆ ಮತ್ತು ಸರ್ಕ್ಯೂಟ್ ಅನ್ನು ಸೈನುಸಾಯಿಡಲ್ ಅಥವಾ ಬಹುಶಃ ಸೈನುಸಾಯಿಡಲ್ ಅಲ್ಲದ ಇನ್ಫುಟ್ನೊಂದಿಗೆ ವಿಶ್ಲೇಷಿಸಲು ಇದು ಅತ್ಯಂತ ಶಕ್ತಿಯುತ ಸಾಧನವಾಗಿದೆ ಈಗ ಸರ್ಕ್ಯೂಟ್ಅನ್ನು ಸಮಯ ಡೊಮೇನ್ನಿಂದ ಆವರ್ತನ ಡೊಮೇನ್ಗೆ ಪರಿವರ್ತಿಸಲು ಮತ್ತು ಪರಿಹಾರವನ್ನು ಪಡೆಯಲು ಲ್ಯಾಪ್ಲೇಸ್ ರೂಪಾಂತರವನ್ನು ಬಳಸಲಾಗುತ್ತದೆ ಆದ್ದರಿಂದ ನೀವು ಲ್ಯಾಪ್ಲೇಸ್ ರೂಪಾಂತರವನ್ನು ಬಳಸುವಾಗ ನೀವು ಮೊದಲು ಸರ್ಕ್ಯೂಟ್ ಅನ್ನು ಸಮಯ ಡೊಮೇನ್ನಿಂದ ಆವರ್ತನ ಡೊಮೇನ್ಗೆ ಪರಿವರ್ತಿಸುತ್ತೀರಿ ಅದರ ಪರಿಹಾರವನ್ನು ಪಡೆದುಕೊಳ್ಳುತ್ತೀರಿ ಮತ್ತು ನಂತರ ನೀವು ಮತ್ತೆ ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಅನ್ವಯಿಸುತ್ತೀರಿ ಮತ್ತು ಫಲಿತಾಂಶವು ಸಮಯದ ಡೊಮೇನ್ನಲ್ಲಿ ಮತ್ತೆ ರೂಪಾಂತರಗೊಳ್ಳುತ್ತದೆ ಈಗ ಲ್ಯಾಪ್ಲೇಸ್ ರೂಪಾಂತರವನ್ನು ಫಾಸರ್ ವಿಶ್ಲೇಷಣೆಗಿಂತ ವ್ಯಾಪಕವಾದ ಇನ್ಫುಟ್ಗಳಿಗೆ ಅನ್ವಯಿಸಬಹುದು ಆದ್ದರಿಂದ ಆರಂಭಿಕ ಉಪನ್ಯಾಸಗಳಲ್ಲಿ ನಾವು ಫಾಸರ್ ಎಂದರೇನು ಮತ್ತು ಫಾಸರ್ ವಿಶ್ಲೇಷಣೆಯ ಸಹಾಯದಿಂದ ಸರ್ಕ್ಯೂಟ್ ಅನ್ನು ಹೇಗೆ ಪರಿಹರಿಸುತ್ತೇವೆ ಎಂಬುವುದನ್ನು ಚರ್ಚಿಸಿದ್ದೇವೆ ಆದರೆ ಫಾಸರ್ ವಿಶ್ಲೇಷಣೆಯು ತನ್ನದೇ ಆದ ಮಿತಿಗಳನ್ನು ಹೊಂದಿದೆ ಏಕೆಂದರೆ ಇದನ್ನು ಹಲವು ಬಗೆಯ ಇನ್ಫುಟ್ಗಳಲ್ಲಿ ಅನ್ವಯಿಸಲಾಗುವುದಿಲ್ಲ ಅದಕ್ಕಾಗಿಯೇ ಈ ರೀತಿಯ ಸರ್ಕ್ಯೂಟ್ಗಳನ್ನು ಪರಿಹರಿಸುವಲ್ಲಿ ಫಾಸರ್ ವಿಶ್ಲೇಷಣೆಗಿಂತ ಲ್ಯಾಪ್ಲೇಸ್ ರೂಪಾಂತರವು ಸುಲಭ ಮತ್ತು ಹೆಚ್ಚು ಶಕ್ತಿಯುತವಾಗಿದೆ ಆದ್ದರಿಂದ ಆರಂಭಿಕ ಪರಿಸ್ಥಿತಿಗಳನ್ನು ಒಳಗೊಂಡ ಸರ್ಕ್ಯೂಟ್ ಸಮಸ್ಯೆಗಳನ್ನು ಪರಿಹರಿಸಲು ಇದು ಸುಲಭವಾದ ಮಾರ್ಗವನ್ನು ಒದಗಿಸುತ್ತದೆ ಏಕೆಂದರೆ ಇದು ಡಿಫರೆಂಶಿಯಲ್ ಸಮೀಕರಣಗಳಿಗೆ ಬದಲಾಗಿ ಬೀಜಗಣಿತದ ಸಮೀಕರಣಗಳೊಂದಿಗೆ ಕಾರ್ಯ ನಿರ್ವಹಿಸಲು ನಮಗೆ ಅನುಮತಿಸುತ್ತದೆ ಆದ್ದರಿಂದ ನಾವು ಆರ್ಎಲ್ಸಿ ಸರ್ಕ್ಯೂಟ್ಗಳನ್ನು ಚರ್ಚಿಸುವಾಗ ಡಿಫರೆಂಶಿಯಲ್ ಸಮೀಕರಣಗಳನ್ನು ಸಂಕಲಿಸಲಾಗಿದೆ ಎಂದು ನಾವು ನೋಡಿದ್ದೇವೆ ಮತ್ತು ನಾವು ಆ ಡಿಫರೆಂಶಿಯಲ್ ಸಮೀಕರಣವನ್ನು ಪರಿಹರಿಸಲು ಪ್ರಯತ್ನಿಸುತ್ತಿದ್ದೆವು ನಾವು ಬೀಜಗಣಿತದ ಸಮೀಕರಣಗಳೊಂದಿಗೆ ಹೋಲಿಸಿದಾಗ ಡಿಫರೆಂಶಿಯಲ್ ಸಮೀಕರಣದ ಪರಿಹಾರವು ಸ್ವಲ್ಪ ಸಂಕೀರ್ಣವಾಗಿರುತ್ತದೆ ಬೀಜಗಣಿತದ ಸಮೀಕರಣಗಳನ್ನು ಪರಿಹರಿಸಲು ಸುಲಭವಾಗಿದೆ ಲ್ಯಾಪ್ಲೇಸ್ ರೂಪಾಂತರವನ್ನು ಹೊಂದುವ ಅನುಕೂಲವೆಂದರೆ ಸರ್ಕ್ಯೂಟ್ನಲ್ಲಿ ಬರುವ ಡಿಫರೆನ್ಷಿಯಲ್ ಸಮೀಕರಣಗಳನ್ನು ಸುಲಭವಾಗಿ ಬೀಜಗಣಿತದ ಸಮೀಕರಣಗಳಾಗಿ ಪರಿವರ್ತಿಸಬಹುದು ಮತ್ತು ನಾವು ಅದನ್ನು ಸುಲಭವಾಗಿ ಪರಿಹರಿಸಬಹುದು ಆದ್ದರಿಂದ ಲ್ಯಾಪ್ಲೇಸ್ ರೂಪಾಂತರವು ಸರ್ಕ್ಯೂಟ್ನ ಒಟ್ಟು ಪ್ರತಿಕ್ರಿಯೆಯನ್ನು ನಮಗೆ ಒದಗಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದು ನೈಸರ್ಗಿಕ ಮತ್ತು ಬಲವಂತದ ಪ್ರತಿಕ್ರಿಯೆಗಳನ್ನು ಒಳಗೊಂಡಿರುತ್ತದೆ ಮತ್ತು ಅದು ಒಂದೇ ಕಾರ್ಯಾಚರಣೆಯಲ್ಲಿ ಬರುತ್ತದೆ ಈಗ ಲ್ಯಾಪ್ಲೇಸ್ ರೂಪಾಂತರವನ್ನು ನಾವು ಹೇಗೆ ವ್ಯಾಖ್ಯಾನಿಸುತ್ತೇವೆ ಲ್ಯಾಪ್ಲೇಸ್ ರೂಪಾಂತರವನ್ನು F ನಿಂದ ಸೂಚಿಸಲಾಗುತ್ತದೆ ಅಥವಾ ನೀವು ಎಂದು ಹೇಳಬಹುದು s ಎಂದರೇನು s ಒಂದು ಸಂಕೀರ್ಣ ವೇರಿಯಬಲ್ ಮತ್ತು ಇದನ್ನು ನಿಂದ ನೀಡಲಾಗುತ್ತದೆ ಈಗ st ಘಾತಕದ ಆರ್ಗ್ಯುಮೆಂಟ್ ಆಯಾಮರಹಿತವಾಗಿರಬೇಕು ಏಕೆಂದರೆ ಇದರರ್ಥ ನೀವು st ಅನ್ನು ನೋಡಿದರೆ t ಎಂಬುದು ಸಮಯದ ಡೊಮೇನ್ ಆದ್ದರಿಂದ s ಆವರ್ತನದ ಆಯಾಮವಾಗಿರುತ್ತದೆ ಆದ್ದರಿಂದ st ಸಂಯೋಜನೆಯು ಆಯಾಮರಹಿತವಾಗಬಹುದು ಆದ್ದರಿಂದ s ಸೆಕೆಂಡ್ನ ವಿಲೋಮ ಘಟಕವನ್ನು ಹೊಂದಿರುತ್ತದೆ ಈಗ ಸಮೀಕರಣ ರಲ್ಲಿ ನೀವು ನೋಡಿದ ನಿಮ್ಮ ಲ್ಯಾಪ್ಲೇಸ್ ರೂಪಾಂತರದ ವ್ಯಾಖ್ಯಾನದಲ್ಲಿ ಸೊನ್ನೆ ಮೈನಸ್ ಆಗಿರುವ ಮಿತಿಯು t ಸೊನ್ನೆಗೆ ಸಮನಾಗಿರುವ ಮೊದಲಿನ ಸಮಯದ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ ಎಂದು ಸೂಚಿಸುತ್ತದೆ ಆದ್ದರಿಂದ ನಾವು ಸರ್ಕ್ಯೂಟ್ಅನ್ನು ಸ್ವಿಚ್ಚಿಂಗ್ ಆನ್ ಮತ್ತು ಸ್ವಿಚ್ಚಿಂಗ್ ಆಫ್ ಮಾಡುವಂತಹ ವಿದ್ಯಮಾನವನ್ನು ಸಂಯೋಜಿಸುತ್ತಿದ್ದೇವೆ ಎಂದು ಇದು ಖಚಿತಪಡಿಸುತ್ತದೆ ಅಂದರೆ ಹಂತದ ವ್ಯಾಖ್ಯಾನ ಅಥವಾ ಪ್ರಚೋದನೆಯ ಪ್ರತಿಕ್ರಿಯೆಯಂತಹ ಏಕತ್ವ ಕಾರ್ಯಗಳನ್ನು ಈ ವ್ಯಾಖ್ಯಾನದಲ್ಲಿ ಸಂಯೋಜಿಸಲಾಗಿದೆ ಆದ್ದರಿಂದ ಇದು ಏಕತ್ವದ ಕಾರ್ಯಗಳಂತಹ ಕಾರ್ಯಗಳಿಗೆ ಸ್ಥಳಾವಕಾಶ ನೀಡುತ್ತದೆ ಅದು t ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ ಸ್ಥಗಿತಗೊಳ್ಳಬಹುದು ಆದ್ದರಿಂದ ಲ್ಯಾಪ್ಲೇಸ್ ರೂಪಾಂತರದ ಬಗ್ಗೆ ನಾವು ಏನು ಹೇಳಬಹುದು ಲ್ಯಾಪ್ಲೇಸ್ ರೂಪಾಂತರವು ಫಂಕ್ಷನ್ fಯ ಸಮಯದ ಡೊಮೇನ್ನಿಂದ ಸಂಕೀರ್ಣ ಆವರ್ತನ ಡೊಮೇನ್ಗೆ ಅವಿಭಾಜ್ಯ ರೂಪಾಂತರವಾಗಿದೆ ಎಂದು ನಾವು ಹೇಳಬಹುದು ಮತ್ತು ಅದನ್ನು F ನಿಂದ ನೀಡಲಾಗುತ್ತದೆ ಈಗ ಸಮೀಕರಣ ರಲ್ಲಿ f ಅನ್ನು t ಸೊನ್ನೆಗಿಂತ ಕಡಿಮೆ ಇರುವ ಸಮಯದಲ್ಲಿ ನಿರ್ಲಕ್ಷಿಸಲಾಗಿದೆ ಎಂದು ನೀವು ಭಾವಿಸಿದರೆ ಇದರರ್ಥ ನೀವು ಏನು ಮಾಡುತ್ತಿದ್ದೀರಿ ನೀವು ಇದನ್ನು ಗಣಿತೀಯವಾಗಿ ಒಂದು ಕಾರ್ಯವಾಗಿ ಪ್ರತಿನಿಧಿಸುತ್ತಿದ್ದೀರಿ ಇದನ್ನು ಯುನಿಟ್ ಸ್ಟೆಪ್ ಫಂಕ್ಷನ್ನಿಂದ ಗುಣಿಸಲಾಗುತ್ತದೆ ಆದ್ದರಿಂದ ನೀವು ಏನು ಬರೆಯಬಹುದು f ಅನ್ನು ಯುನಿಟ್ ಸ್ಟೆಪ್ ಫಂಕ್ಷನ್ನೊಂದಿಗೆ ಕ್ಲಬ್ ಮಾಡಬಹುದು ಆದ್ದರಿಂದ ನೀವು ಸರಳವಾಗಿ f u ಅನ್ನು ಬರೆಯಬಹುದು ಅಥವಾ ನೀವು t ಸೊನ್ನೆಗೆ ಸಮನಾಗಿರುವಾಗ ಅಥವಾ ಹೆಚ್ಚಿರುವ ಸಮಯದಲ್ಲಿ f ಅನ್ನು ಹೇಳಬಹುದು ಈಗ ಈ ಸಮೀಕರಣದಲ್ಲಿ ನಾವು ನೋಡಿದಂತೆ ಏಕೀಕರಣವು 0 ದಿಂದ ಅನಂತಕ್ಕೆ ಪ್ರಾರಂಭವಾಗುತ್ತದೆ ಆದ್ದರಿಂದ ಇದರರ್ಥ ಅದು ಒಂದು ಬದಿಯಾಗಿದೆ ಅಂದರೆ ಏಕಪಕ್ಷೀಯ ಲ್ಯಾಪ್ಲೇಸ್ ರೂಪಾಂತರವಾಗಿದೆ ಈಗ ನೀವು ಎರಡೂ ಬದಿಗಳನ್ನು ಅಂದರೆ ದ್ವಿಪಕ್ಷೀಯ ರೂಪಾಂತರವನ್ನು ಬಯಸಿದರೆ ನೀವು F ಅನ್ನು ಮೈನಸ್ ಅನಂತದಿಂದ ಪ್ಲಸ್ ಅನಂತಕ್ಕೆ ಸಂಯೋಜಿಸಬೇಕು ಆ ಸಂದರ್ಭದಲ್ಲಿ ಆಗಿರುತ್ತದೆ ಈಗ f ಕಾರ್ಯವು ಎಲ್ಲಾ ಹಂತಗಳಲ್ಲಿಯೂ ಲ್ಯಾಪ್ಲೇಸ್ ರೂಪಾಂತರವನ್ನು ಹೊಂದಿಲ್ಲದಿರಬಹುದು ಆದ್ದರಿಂದ f ಲ್ಯಾಪ್ಲೇಸ್ ರೂಪಾಂತರವನ್ನು ಹೊಂದಲು ನಾವು ಇಲ್ಲಿ ನೋಡಿದ ಅವಿಭಾಜ್ಯವು ಒಂದು ಸೀಮಿತ ಮೌಲ್ಯವನ್ನು ಹೊಂದಿರಬೇಕು ಅಥವಾ ಅದು ಒಮ್ಮುಖವಾಗುವುದು ಈಗ ನೀವು ಎಂಬ ಅಭಿವ್ಯಕ್ತಿಯನ್ನು ನೋಡಿದರೆ ನೀವು s ನ ಮೌಲ್ಯವನ್ನು ಇದರಲ್ಲಿ ಹಾಕಿದರೆ ಆದ್ದರಿಂದ ಇದು ಆಗಿರುತ್ತದೆ ಆದ್ದರಿಂದ ಈಗ ನೀವು ಮೌಲ್ಯವನ್ನು ನೋಡಿದರೆ ಹೇಗೆ ಏಕೆಂದರೆ ಇದು ಯೂಲರ್ಸ್Eulersನ ಗುರುತು ಆದ್ದರಿಂದ ನೀವು ಸರಳವಾಗಿ ಅನ್ನು ಬರೆಯಬಹುದು ಆದ್ದರಿಂದ ನೀವು ಇದರ ಮೋಡ್ ತೆಗೆದುಕೊಂಡರೆ ಇದು ಆಗುತ್ತದೆ ಆದ್ದರಿಂದ ನೀವು ಏನು ಹೇಳಬಹುದು t ನ ಯಾವುದೇ ಮೌಲ್ಯಕ್ಕೆ ಆಗಿರುತ್ತದೆ ಎಲ್ಲಿಯಾದರೂ ಅದು ಒಂದು ಸೀಮಿತ ಮೌಲ್ಯವಾಗಿದೆ ಎಂದರ್ಥ ಆದ್ದರಿಂದ ನೀವು ಅದನ್ನು ಹೊರತೆಗೆಯಬಹುದು ಅಭಿವ್ಯಕ್ತಿಯ ಎಡ ಭಾಗವು ಮತ್ತು ಏಕೀಕರಣವು ಸೀಮಿತವಾಗಿರಬೇಕು ಆದ್ದರಿಂದ ಈ ಅಭಿವ್ಯಕ್ತಿಯ ಮೌಲ್ಯವು ಅನಂತಕ್ಕಿಂತ ಕಡಿಮೆಯಿರಬೇಕು ಮತ್ತು ಇದು ನಿಜವಾದ ಮೌಲ್ಯ ಸಿಗ್ಮಾಗೆ ಅನ್ವಯಿಸುತ್ತದೆ ಸಿಗ್ಮಾದ ಮೌಲ್ಯವು ಸಿಗ್ಮಾ c ಎಂದು ನಾವು ಭಾವಿಸೋಣ ಆದ್ದರಿಂದ ಇದರೊಂದಿಗೆ ನೀವು ಲ್ಯಾಪ್ಲೇಸ್ ರೂಪಾಂತರಕ್ಕಾಗಿ ಒಮ್ಮುಖ ಪ್ರದೇಶದ ಮೌಲ್ಯವನ್ನು ಕಂಡುಹಿಡಿಯಬಹುದು ಪರಿಹಾರವು ಒಮ್ಮುಖವಾಗಲು s ನ ನೈಜ ಘಟಕವು ಎಂದು ನೀವು ಹೇಳಬಹುದು ಆದ್ದರಿಂದ ಸಂಕೀರ್ಣ ಸಮತಲದಲ್ಲಿ ನೀವು ನಿರ್ದಿಷ್ಟ ಸ್ಥಿತಿಯನ್ನು ನೋಡಿದರೆ ವು x ಅಕ್ಷದಲ್ಲಿ ಮತ್ತು ω ವು y ಅಕ್ಷದಲ್ಲಿ ಬದಲಾಗುತ್ತಿದೆ ಆದ್ದರಿಂದ ನಿಮ್ಮ ಸ್ಥಿತಿಯಾಗಿದೆ ಅದು ಗಡಿರೇಖೆಯಾಗಿದೆ ಆದ್ದರಿಂದ ಈ ಅಭಿವ್ಯಕ್ತಿಯ ನಿಮ್ಮ ಪರಿಹಾರವು ಒಮ್ಮುಖವಾಗಲು ನಿಮ್ಮ ಯು ನಿರ್ಣಾಯಕ ಮೌಲ್ಯಕ್ಕಿಂತ ಹೆಚ್ಚಾಗಿರಬೇಕು ಆದ್ದರಿಂದ ಯ ಬಲಭಾಗದಲ್ಲಿ ನೀವು ಪರಿಹಾರವನ್ನು ಹೊಂದಿದ್ದರೆ ನಿಮ್ಮ ಲ್ಯಾಪ್ಲೇಸ್ ರೂಪಾಂತರವು ಅಸ್ತಿತ್ವದಲ್ಲಿದೆ ಎಂದು ನೀವು ಹೇಳುತ್ತೀರಿ ಎಡಭಾಗದ ಸ್ಥಿತಿಗೆ ಪರಿಹಾರವು ಒಮ್ಮುಖವಾಗುವುದಿಲ್ಲ ಆದ್ದರಿಂದ ನಿಮ್ಮ ಲ್ಯಾಪ್ಲೇಸ್ ರೂಪಾಂತರವು ಅಸ್ತಿತ್ವದಲ್ಲಿಲ್ಲ ಎಂದು ನೀವು ಹೇಳುತ್ತೀರಿ ಆದ್ದರಿಂದ ನಾವು ಏನು ಹೇಳಬಹುದು F ಮೋಡ್ ಅದು ಅನಂತಕ್ಕಿಂತ ಕಡಿಮೆಯಿದ್ದರೆ ಇದರರ್ಥ ಪರಿಹಾರವು ಅಸ್ತಿತ್ವದಲ್ಲಿದೆ ಮತ್ತು ಉಳಿದ ಭಾಗಗಳಿಗೆ ಹೊರಗಿನ ಪ್ರದೇಶಗಳಿಗೆ ಪರಿಹಾರವು ಒಮ್ಮುಖವಾಗುವುದಿಲ್ಲ ಮತ್ತು ಆದ್ದರಿಂದ ಲ್ಯಾಪ್ಲೇಸ್ ರೂಪಾಂತರವು ಆ ನಿರ್ದಿಷ್ಟ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿಲ್ಲ ಮುಂದೆ ನೀವು ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಕಂಡುಹಿಡಿಯಬೇಕು ಮತ್ತು ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು L 1Fft12πj1 j∞1j∞Festds ದಿಂದ ನೀಡಲಾಗಿದೆ ಆದ್ದರಿಂದ ಇದು ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಕಂಡುಹಿಡಿಯುವ ಅಭಿವ್ಯಕ್ತಿಯಾಗಿರುತ್ತದೆ ಅಲ್ಲಿ ಏಕೀಕರಣವನ್ನು ಸರಳ ರೇಖೆಯಲ್ಲಿ ನಡೆಸಲಾಗುತ್ತದೆ ಆದ್ದರಿಂದ ಅದು σ1 jω −∞ ω ∞ ಆಗಿದೆ ಆದ್ದರಿಂದ ಯಾವುದೇ ನಿರ್ದಿಷ್ಟ σ1 ಗಾಗಿ ಏಕೀಕರಣವನ್ನು ಈ ನಿರ್ದಿಷ್ಟ ಸಾಲಿನಲ್ಲಿ ನಡೆಸಲಾಗುತ್ತದೆ ಎಂದು ನೀವು ಮತ್ತೆ ನೋಡುತ್ತೀರಿ ಆದ್ದರಿಂದ ನಾವು ಏನು ಹೇಳಬಹುದು ಫಂಕ್ಷನ್ f ಮತ್ತು F ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಜೋಡಿ ಎಂದು ಪರಿಗಣಿಸಲಾಗುತ್ತದೆ ಅಲ್ಲಿ f ಮತ್ತು F ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಜೋಡಿಗಳಾಗಿವೆ ಆದ್ದರಿಂದ f ಮತ್ತು F ನಡುವೆ ಒಂದರಿಂದ ಒಂದು ಪತ್ರ ವ್ಯವಹಾರವಿದೆ ಎಂದರ್ಥ ಈಗ ನಾವು ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ಇದರಿಂದ ನೀವು ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳಬಹುದು ಆದ್ದರಿಂದ ಮೊದಲು ಯುನಿಟ್ ಸ್ಟೆಪ್ ಫಂಕ್ಷನ್ ಅನ್ನು ಹೇಳೋಣ ಆದ್ದರಿಂದ ಅದು ut ಆಗಿದೆ ಈಗ ನಾವು ಏನು ಮಾಡಬೇಕು ನಾವು ಯುನಿಟ್ ಸ್ಟೆಪ್ ಫಂಕ್ಷನ್ ನ ಲ್ಯಾಪ್ಲೇಸ್ ರೂಪಾಂತರದ ಮೌಲ್ಯವನ್ನು ನಾವು ಕಂಡುಹಿಡಿಯಬೇಕಾಗಿದೆ ಆದ್ದರಿಂದ ನೀವು ಇದನ್ನು ನೋಡಿದರೆ ಇದು ಯುನಿಟ್ ಸ್ಟೆಪ್ ಫಂಕ್ಷನ್ ಆಗಿದೆ t ಸೊನ್ನೆಗಿಂತ ಹೆಚ್ಚಿನ ಸಮಯದಲ್ಲಿ ಯುನಿಟ್ ಸ್ಟೆಪ್ ಫಂಕ್ಷನ್ನ ಮೌಲ್ಯವು 1 ಆಗಿದೆ ಮತ್ತು ಈ ಸಮಯ t ಸೊನ್ನೆಗಿಂತ ಕಡಿಮೆ ಇರುವಾಗ ಸೊನ್ನೆ ಆಗಿರುತ್ತದೆ ಆದ್ದರಿಂದ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಅನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದಾಗ ನೀವು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ನ ಪರಿವರ್ತನೆಯ ಅಭಿವ್ಯಕ್ತಿ Lut0 1e stdt 1se st|0ಯನ್ನು ಬಳಸುತ್ತೀರಿ ಈಗ ಈ ಮೌಲ್ಯವು ಸೊನ್ನೆ ಪ್ಲಸ್ಗೆ 1 ಆಗಿದೆ ಆದ್ದರಿಂದ ನೀವು ಮಿತಿಯನ್ನು ಸರಳವಾಗಿ ಬದಲಾಯಿಸಬಹುದು ಆದ್ದರಿಂದ ಇದು ಈಗ ಸೊನ್ನೆಯಿಂದ ಅನಂತಕ್ಕೆ ಆಗುತ್ತದೆ ಮತ್ತು ನೀವು ಸಂಯೋಜಿಸುವ ಘಟಕವು e stಆಗಿರುತ್ತದೆ ನೀವು ಸಂಯೋಜಿಸಿದಾಗ ನಿಮಗೆ 1se st|0 ಸಿಗುತ್ತದೆ ಆದ್ದರಿಂದ ನೀವು ಮಿತಿಯನ್ನು ಹಾಕಿದಾಗ ಲ್ಯಾಪ್ಲೇಸ್ ರೂಪಾಂತರದ ಮೌಲ್ಯವು 1s ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಯುನಿಟ್ ಸ್ಟೆಪ್ ಫಂಕ್ಷನ್ಗಾಗಿ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ನ ಮೌಲ್ಯವನ್ನು 1sನಿಂದ ನೀಡಲಾಗುತ್ತದೆ ಈಗ ಘಾತೀಯ ಫಂಕ್ಷನ್ e atutಯಲ್ಲಿ a ಸೊನ್ನೆಗಿಂತ ಹೆಚ್ಚಿದ್ದಾಗ ನೀವು ಕಾರ್ಯದ ಮೌಲ್ಯವನ್ನು ಹಾಕಬೇಕು ನಾವು ಏಕೀಕರಣದಲ್ಲಿ ಕಾರ್ಯದ ಮೌಲ್ಯವನ್ನು ಇರಿಸಿದಾಗ ಮತ್ತು ನಾವು ಪರಿಹರಿಸಿದಾಗ ಈ ಏಕೀಕರಣದ ಔಟ್ಪುಟ್ ಅನ್ನು ನಾವು 1sa ಎಂದು ಪಡೆಯುತ್ತೇವೆ ಇಲ್ಲಿ ಸಹ ನಾವು ಸೊನ್ನೆಯಿಂದ ಅನಂತಕ್ಕೆ ಸಂಯೋಜಿಸುತ್ತೇವೆ ಏಕೆಂದರೆ ಯುನಿಟ್ ಹಂತದ ಕಾರ್ಯವು ಸೊನ್ನೆಯಿಂದ ಅನಂತಕ್ಕೆ 1 ಮಾತ್ರವೇ ಆಗಿದೆ ಆದ್ದರಿಂದ ನೀವು e atutನ ಲ್ಯಾಪ್ಲೇಸ್ ರೂಪಾಂತರವನ್ನು 1saಎಂದು ಸರಳವಾಗಿ ಪಡೆಯುತ್ತೀರ ಈಗ ಮೂರನೇ ಕಾರ್ಯವೆಂದರೆ ಯುನಿಟ್ ಇಂಪಲ್ಸ್ ಫಂಕ್ಷನ್ ಆದ್ದರಿಂದ ನೀವು ಇಲ್ಲಿ ಯುನಿಟ್ ಇಂಪಲ್ಸ್ ಕಾರ್ಯವನ್ನು ನೋಡುತ್ತೀರಿ ಆದ್ದರಿಂದ ಇದು ಯುನಿಟ್ ಇಂಪಲ್ಸ್ ಫಂಕ್ಷನ್ ನ ಸ್ಥಿತಿಯನ್ನು ನೀವು ನೆನಪಿಸಿಕೊಂಡರೆ 0 tdte0 1 ಎಂದು ನಾವು ಚರ್ಚಿಸಿದ್ದೇವೆ ಏಕೆಂದರೆ ಈ ನಿರ್ದಿಷ್ಟ ಯುನಿಟ್ ಸ್ಟೆಪ್ ಫಂಕ್ಷನ್ನ ಏರಿಯಾವು 1 ಆಗಿರುತ್ತದೆ ಮತ್ತು ಈ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿಯಿಂದ ಸೊನ್ನೆ ಮೈನಸ್ನಿಂದ ಸೊನ್ನೆ ಪ್ಲಸ್ಗೆ ಮಿತಿಗಳಿಂದ ಬದಲಾಯಿಸಬಹುದು ಏಕೆಂದರೆ tನ ಮೌಲ್ಯವು ಸೊನ್ನೆ ಆಗಿರುತ್ತದೆ ಆದ್ದರಿಂದ ಇದು ನಮಗೆ ಈಗಾಗಲೇ ತಿಳಿದಿದೆ ಆದ್ದರಿಂದ ನೀವು ಈ ಜ್ಞಾನವನ್ನು ಅನ್ವಯಿಸಿದರೆ ಮತ್ತು t ಯ ಲ್ಯಾಪ್ಲೇಸ್ನ ಮೌಲ್ಯವನ್ನು ನೀವು ಎತ್ತಿ ತೋರಿಸಲು ಪ್ರಯತ್ನಿಸಿದರೆ ಪ್ರಚೋದನೆಯ ಕಾರ್ಯವು t ಸೊನ್ನೆಗೆ ಸಮನಾಗಿರುವಾಗ ಹೊರತುಪಡಿಸಿ ಎಲ್ಲೆಡೆ ಸೊನ್ನೆ ಆಗಿರುತ್ತದೆ ಆದ್ದರಿಂದ ನೀವು ಅಂತಿಮವಾಗಿ e ಟು ದ ಪವರ್ 0 ಮೈನಸ್ ನಲ್ಲಿ ಏಕೀಕರಣದ ಮೌಲ್ಯವನ್ನು ಪಡೆಯುತ್ತೀರಿ ಮತ್ತು ಇದರ ಮೌಲ್ಯವು 1 ಆಗಿದೆ ಆದ್ದರಿಂದ ಯುನಿಟ್ ಇಂಪಲ್ಸ್ ಫಂಕ್ಷನ್ನ ಲ್ಯಾಪ್ಲೇಸ್ 1 ಆಗಿದೆ ಈಗ ಮುಂದೆ f sin ωtu ನ ಕಾರ್ಯವನ್ನು ನೋಡೋಣ ನೀವು 0 ಮೈನಸ್ನಿಂದ ಅನಂತಕ್ಕೆ ಸಂಯೋಜಿಸಿದರೆ ಸೈನ್ ಫಂಕ್ಷನ್ನ ಲ್ಯಾಪ್ಲೇಸ್ ಕಾರ್ಯವನ್ನು ನೀಡಬಹುದು ಆದ್ದರಿಂದ ಇದು ut ಆಗಿರುವುದರಿಂದ ಇದು ಸೈನ್ ಒಮೆಗಾ t ಯೊಂದಿಗೆ ಜೋಡಿಸಲಾದ ಯುನಿಟ್ ಸ್ಟೆಪ್ ಫಂಕ್ಷನ್ ಆಗಿದೆ ಇದರರ್ಥ ಸೊನ್ನೆ ಮೈನಸ್ ಮಿತಿಗಳನ್ನು ಹೊಂದುವ ಬದಲು ನೀವು ಸೊನ್ನೆಯಿಂದ ಅನಂತಕ್ಕೆ ಮಿತಿಯನ್ನು ಹಾಕಬಹುದು ಏಕೆಂದರೆ ಆ ಅವಧಿಗೆ ಮಾತ್ರ ಕಾರ್ಯವು sin ωt ಮೌಲ್ಯವನ್ನು ಹೊಂದಿರುತ್ತದೆ ಇಲ್ಲದಿದ್ದರೆ ಕಾರ್ಯದ ಮೌಲ್ಯವು ಸೊನ್ನೆ ಆಗಿರುತ್ತದೆ ಆದ್ದರಿಂದ ನೀವು ಏನು ಬರೆಯಬಹುದು FsLsin wt0e stdt ನಾವು sin ωt ಪದವನ್ನು ಘಾತೀಯ ರೂಪದಲ್ಲಿ ಪರಿವರ್ತಿಸಬಹುದು ಅಂದರೆ0ejwt e jwt2je stdt ಈಗ ನೀವು 12jಅನ್ನು ಹೊರತೆಗೆಯಬಹುದು ಏಕೆಂದರೆ ಅದು ಸ್ಥಿರವಾಗಿರುತ್ತದೆ ಮತ್ತು ನೀವು ಕ್ಲಬ್ ಮಾಡಿದಾಗ ನೀವು ಘಾತೀಯ ರೂಪದಲ್ಲಿ ಅಭಿವ್ಯಕ್ತಿಯನ್ನು 12j0e s jwt e sjwtdt ಎಂದು ಪಡೆಯುತ್ತೀರಿ ಈಗ ನಾವು ಈಗ ಅಭಿವ್ಯಕ್ತಿಗಳ ಮೌಲ್ಯವನ್ನು ಲೆಕ್ಕ ಹಾಕಿದ್ದೇವೆ ಅದು ನೀವು ನೋಡಿದರೆ e ate stdt1sa ಆಗಿರುತ್ತದೆ ಆದ್ದರಿಂದ ನಾವು ಅದೇ ಬಳಸುತ್ತೇವೆ ಇದರ ಲ್ಯಾಪ್ಲೇಸ್ 12j1s jw 1sjwws2w2 ಆಗುತ್ತದೆ ಅಂತೆಯೇ ನೀವು sin ωt ಬದಲು cos ωt ಅನ್ನು ಹಾಕಿದರೆ ನೀವು ಅಭಿವ್ಯಕ್ತಿಯನ್ನು ss2w2 ಆಗಿ ಪಡೆಯುತ್ತೀರಿ ಆದ್ದರಿಂದ ನೀವು ಏಕೀಕರಣವನ್ನು ಪರಿಹರಿಸುವ ಮೂಲಕ ಮತ್ತು cos ωt ನ ಮೌಲ್ಯವನ್ನು ಹೆಚ್ಚಿಸುವ ಮೂಲಕ ಆಫ್ಲೈನ್ನಲ್ಲಿ ಪರಿಶೀಲಿಸಬಹುದು ಆ ಸಂದರ್ಭದಲ್ಲಿ ಅಭಿವ್ಯಕ್ತಿಯು ಬದಲಾಗುತ್ತದೆ ಮತ್ತು ನೀವು ಪರಿಹರಿಸುತ್ತೀರಿ ಈಗ ಲ್ಯಾಪ್ಲೇಸ್ ರೂಪಾಂತರದ ಕೆಲವು ಗುಣಲಕ್ಷಣಗಳನ್ನು ನೋಡೋಣ ಈ ಲ್ಯಾಪ್ಲೇಸ್ ರೂಪಾಂತರದ ಗುಣಲಕ್ಷಣಗಳು ಏಕೀಕರಣ ವಿಧಾನವನ್ನು ನೇರವಾಗಿ ಬಳಸದೆ ಈ ಜೋಡಿಗಳನ್ನು ಪಡೆಯಲು ನಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ನಾವು ಪ್ರಾರಂಭಿಸಿದ ಆರಂಭಿಕ ಅಭಿವ್ಯಕ್ತಿಯು LfFs0 fe stdt ಆಗಿದೆ ಆದ್ದರಿಂದ ಕಾರ್ಯದ ಏಕೀಕರಣದ ಪ್ರಮಾಣಿತ ಕಾರ್ಯವಿಧಾನದೊಂದಿಗೆ ಹೋಗುವ ಬದಲು ಲ್ಯಾಪ್ಲೇಸ್ ರೂಪಾಂತರದ ಮೌಲ್ಯವನ್ನು ನೇರವಾಗಿ ಕಂಡುಹಿಡಿಯಲು ನಾವು ವಿವಿಧ ಗುಣಲಕ್ಷಣಗಳನ್ನು ಬಳಸುತ್ತೇವೆ ಆದ್ದರಿಂದ ಆ ಗುಣಲಕ್ಷಣಗಳು ಯಾವುವು ಎಂದು ನೋಡೋಣ ಮೊದಲನೆಯದು ರೇಖೀಯತೆ ಆದ್ದರಿಂದ ರೇಖೀಯತೆ ಎಂದರೆ F1 ಮತ್ತು F2 f1 ಮತ್ತು f2 ನ ಲ್ಯಾಪ್ಲೇಸ್ ರೂಪಾಂತರವಾಗಿದೆ ಆದ್ದರಿಂದ ನಾವು ಏನು ಹೇಳಬಹುದು ಎಂದರೆ ಲ್ಯಾಪ್ಲೇಸ್ ಆಫ್ La1f1ta2f2ta1F1sa2F2s ಅಲ್ಲಿ a1 ಮತ್ತು a2 ಸ್ಥಿರವಾಗಿರುತ್ತದೆ ಆದ್ದರಿಂದ ಇದು ಲ್ಯಾಪ್ಲೇಸ್ ರೂಪಾಂತರದ ರೇಖೀಯ ಲಕ್ಷಣವನ್ನು ತೋರಿಸುತ್ತದೆ ಆದ್ದರಿಂದ ಮುಂದಿನದು ಸ್ಕೇಲಿಂಗ್ ಆಗಿದೆ ಆದ್ದರಿಂದ F f ಯ ಲ್ಯಾಪ್ಲೇಸ್ ರೂಪಾಂತರವಾಗಿದ್ದರೆ f ನ ಲ್ಯಾಪ್ಲೇಸ್ ಗಾಗಿ ನಾವು ಕಂಡುಹಿಡಿಯಬೇಕು ಆದ್ದರಿಂದ ನಾವು ಅದನ್ನು ಪರಿಹರಿಸೋಣ Lf0fate stdt ಇಲ್ಲಿ a ಸ್ಥಿರ ಮತ್ತು a 0 ಆಗುತ್ತದೆ ನಾವು x at dx a dt ಅನ್ನು ಅನುಮತಿಸಿದರೆ c0fxe xsadx ಆಗುತ್ತದೆ x ನ ಮೌಲ್ಯವನ್ನು ಹಾಕುವ ಮೂಲಕ ನೀವು at ಮೌಲ್ಯವನ್ನು ಬದಲಾಯಿಸಿದರೆ ಆದ್ದರಿಂದ fat fx ಆಗುತ್ತದೆ ನಂತರ e st e xsa ಮತ್ತು dx a dt ಆಗುತ್ತದೆ ಆದ್ದರಿಂದ Lf1a0fxe xsadx ಈಗ ನೀವು ಈ ಎರಡು ಸಮೀಕರಣಗಳನ್ನು ಹೋಲಿಸಿದರೆ ಇದು ಲ್ಯಾಪ್ಲೇಸ್ ರೂಪಾಂತರದ ಪ್ರಮಾಣಿತ ವ್ಯಾಖ್ಯಾನವಾಗಿದೆ ಆದ್ದರಿಂದ ನೀವು s ಗಳನ್ನು ಸರಳವಾಗಿ a ಗೆ ಬದಲಾಯಿಸುತ್ತಿದ್ದೀರಿ ಎಂದರ್ಥ ನೀವು s ಅನ್ನು s ಬೈ a ನಿಂದ ಬದಲಾಯಿಸಿದರೆ ಎರಡೂ ಒಂದೇ ಆಗಿರುತ್ತದೆ ಆದ್ದರಿಂದ ನಾವು ಲ್ಯಾಪ್ಲೇಸ್ ರೂಪಾಂತರದ ವ್ಯಾಖ್ಯಾನವನ್ನು ಹೋಲಿಸಿದಾಗ ಅದು s ಇದು ಎಂದು ತೋರಿಸುತ್ತದೆ ಇದು ಪ್ರಮಾಣಿತ ವ್ಯಾಖ್ಯಾನವಾಗಿದೆ ಮತ್ತು ನೀವು ಡಮ್ಮಿ ವೇರಿಯಬಲ್ t ಅನ್ನು x ನೊಂದಿಗೆ ಬದಲಾಯಿಸುವಾಗ ನೀವು s ಅನ್ನು s ಬೈ a ನಿಂದ ಬದಲಾಯಿಸುತ್ತೀರಿ ಆದ್ದರಿಂದ ನೀವು ಇವೆರಡನ್ನೂ ಹೋಲಿಸಿದಾಗ ನೀವು Lf 1aFsa ಎಂದು ಸರಳವಾಗಿ ಹೇಳಬಹುದು ಆದ್ದರಿಂದ ಇದು ನಿಮಗೆ ಸಿಕ್ಕಿದೆ 1 ಬೈ a ಸ್ಥಿರವಾಗಿರುತ್ತದೆ ಆದ್ದರಿಂದ ನೀವು ಅದನ್ನು ಹೊರತೆಗೆಯಬಹುದು ಈಗ ನೀವು ಈ ಎರಡನ್ನು ಹೋಲಿಸಿದರೆ ಒಂದೇ ವ್ಯತ್ಯಾಸವೆಂದರೆ ನೀವು s ಗಳನ್ನು s ಬೈ a ನಿಂದ ಸರಳವಾಗಿ ಬದಲಾಯಿಸುತ್ತಿದ್ದೀರಿ ಆದ್ದರಿಂದ ಎರಡೂ ಸಮೀಕರಣಗಳನ್ನು ದೃಶ್ಯೀಕರಿಸುವ ಮೂಲಕ ಈ ಸರಳ ಹೋಲಿಕೆಯೊಂದಿಗೆ ನೀವು Lf 1aFsa ಎಂದು ಹೇಳಬಹುದು ಆದ್ದರಿಂದ ನೀವು ಈ ನಿರ್ದಿಷ್ಟ ಸ್ಥಿತಿಯನ್ನು ಬಳಸಿದರೆ ನೀವು ಅದನ್ನು ಹೇಳಬಹುದು ಏಕೆಂದರೆ ನಿಮಗೆ Lsin ωt 2s2 ತಿಳಿದಿದೆ ನಂತರ Lsin 2ωt12s2222ωs242 ಇದನ್ನೇ ನಾವು ಸ್ಕೇಲಿಂಗ್ ಎಂದು ಕರೆಯುತ್ತೇವೆ ಈಗ ಲ್ಯಾಪ್ಲೇಸ್ ರೂಪಾಂತರದ ಮತ್ತೊಂದು ಲಕ್ಷಣ ಟೈಮ್ ಶಿಫ್ಟ್ ಅನ್ನು ನೋಡೋಣ ಆದ್ದರಿಂದ F f ಯ ಲ್ಯಾಪ್ಲೇಸ್ ರೂಪಾಂತರವಾಗಿದ್ದರೆ Lft auಯನ್ನು ನೀಡಲಾಗುವುದು ನೀವು ಸರಳವಾಗಿ ಲ್ಯಾಪ್ಲೇಸ್ ರೂಪಾಂತರದ ಈ ಪ್ರಮಾಣಿತ ವ್ಯಾಖ್ಯಾನವನ್ನು ಬಳಸಬಹುದು ಆದ್ದರಿಂದ ನೀವು Lft au0ft aut ae stdta≥0 ಪಡೆಯುತ್ತೀರಿ ಈಗ t a ಗೆ ut − a 0 ಮತ್ತು t a ಗೆ ut − a 1 ಆಗಿದೆ ಆದ್ದರಿಂದ ನೀವು ಈ ಲಕ್ಷಣವನ್ನು ಬಳಸುತ್ತೀರಿ ಮತ್ತು ನಂತರ ನಿಮ್ಮ ಏಕೀಕರಣವು Lft auafe stdt ಆಗುತ್ತದೆ ಈಗ x ಮತ್ತೊಂದು ವೇರಿಯೇಬಲ್ ಎಂದು ಊಹಿಸೋಣ ಈಗ x t − a ನಂತರ x t − a ಮತ್ತು t xa ಆಗಿರಲಿ t → a ಆಗಿರುವುದರಿಂದ x → 0 ಮತ್ತು t →∞ ಆಗಿರುವುದರಿಂದ x →∞ ಆದ್ದರಿಂದ ಈ ಷರತ್ತುಗಳನ್ನು ಬಳಸುವ ಮೂಲಕ ನೀವು ನವೀಕರಿಸಿದ ಏಕೀಕರಣವು Lft au0fxe sxadx ಎಂದು ಸರಳವಾಗಿ ಹೇಳಬಹುದು ಈಗ ಈ ಅಭಿವ್ಯಕ್ತಿಯನ್ನು ನೋಡಿದರೆ e as ಸ್ಥಿರವಾಗಿರುತ್ತದೆ ಆದ್ದರಿಂದ ನೀವು ಇದನ್ನು ಹೊರತೆಗೆಯಬಹುದು ನಮಗೆ ಉಳಿದಿರುವುದು 0fxe sxdx ಇದು fx ಕ್ರಿಯೆಯ ಲ್ಯಾಪ್ಲೇಸ್ ರೂಪಾಂತರವನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ನೀವು ಪ್ರಮಾಣಿತ ವ್ಯಾಖ್ಯಾನದೊಂದಿಗೆ ಹೋಲಿಸಿದರೆ ಇದು fxನ ಲ್ಯಾಪ್ಲೇಸ್ ರೂಪಾಂತರ ಎಂದು ನೀವು ಸರಳವಾಗಿ ಹೇಳಬಹುದು ಆದ್ದರಿಂದ ಇದರ ಲ್ಯಾಪ್ಲೇಸ್ ರೂಪಾಂತರವು s ಎಂದು ನೀವು ಸರಳವಾಗಿ ಹೇಳುತ್ತೀರಿ ಆದ್ದರಿಂದ ಅಂತಿಮವಾಗಿ ನಿಮಗೆ ಸಿಕ್ಕಿದ್ದು Lft au0fxe sxadxe asF ಆಗಿದೆ ಇದನ್ನು ಟೈಮ್ ಶಿಫ್ಟ್ ಎಂದು ಕರೆಯಲಾಗುತ್ತದೆ ಎಂದರೆ ಒಂದು ಕಾರ್ಯವು a ಸಮಯದಲ್ಲಿ ವಿಳಂಬವಾದರೆ s ಡೊಮೇನ್ನಲ್ಲಿ ಫಲಿತಾಂಶವು e asನಿಂದ ವಿಳಂಬವಿಲ್ಲದೆ ಕಾರ್ಯದ ಲ್ಯಾಪ್ಲೇಸ್ ರೂಪಾಂತರವನ್ನು ಗುಣಿಸುವುದು ಆಗಿದೆ ನೀವು ಕಾರ್ಯದಲ್ಲಿ ಸಮಯದ ವಿಳಂಬವನ್ನು ಹೊಂದಿದ್ದರೆ ನೀವು ಲ್ಯಾಪ್ಲೇಸ್ ರೂಪಾಂತರವನ್ನು e asನಿಂದ ಗುಣಿಸುತ್ತೀರಿ ಮತ್ತು ನಂತರ ನೀವು ಒಂದು ಕಾರ್ಯದ ಲ್ಯಾಪ್ಲೇಸ್ ರೂಪಾಂತರವನ್ನು ಪಡೆಯುತ್ತೀರಿ ಅದು ಸಮಯಕ್ಕೆ ಕೆಲವು ಸ್ಥಿರ ಮೌಲ್ಯ a ದಿಂದ ವಿಳಂಬವಾಗುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಲಕ್ಷಣವನ್ನು ಸಮಯ ವಿಳಂಬ ಅಥವಾ ಲ್ಯಾಪ್ಲೇಸ್ ರೂಪಾಂತರದ ಟೈಮ್ ಶಿಫ್ಟ್ ಲಕ್ಷಣ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದರೊಂದಿಗೆ ನಾವು Lcos ωt s2s2 ಯ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈಗ Lcos ω ನ ಮೌಲ್ಯವನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದರೆ ನೀವು ಏನು ಮಾಡಬೇಕು ನೀವು Lcos wt aue asss2w2 ಅನ್ನು ಪಡೆಯುತ್ತೀರಿ ಈಗ ಈ ಸಮಯದಲ್ಲಿ ನಮ್ಮ ಉಪನ್ಯಾಸವನ್ನು ಕೊನೆಗೊಳಿಸೋಣ ನಾವು ಮುಂದಿನ ತರಗತಿಯಲ್ಲಿ ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಅಲ್ಲಿ ಲ್ಯಾಪ್ಲೇಸ್ ರೂಪಾಂತರದ ಇನ್ನೂ ಕೆಲವು ಗುಣಲಕ್ಷಣಗಳನ್ನು ನಾವು ಚರ್ಚಿಸುತ್ತೇವೆ ಧನ್ಯವಾದಗಳು